ಮ್ಯಾಗ್ನೆಟಿಕ್ ಮೆಟೀರಿಯಲ್ಸ್ II ಬೌಂಡ್ ಕರೆಂಟ್ ಡೆನ್ಸಿಟೀಸ್ ಒಂದು ಬಿಂದು ದ್ವಿಧ್ರುವಿಯು ನನಗೆ ವೆಕ್ಟರ್ ವಿಭವವನ್ನು ನೀಡುತ್ತದೆ ಎಂದು ನಾವು ಹಿಂದಿನ ಉಪನ್ಯಾಸದಲ್ಲಿ ನೋಡಿದ್ದೇವೆ ಅದು Ar04πmrr3M ಆಗಿರುತ್ತದೆ ಇದನ್ನು ಬಳಸಿಕೊಂಡು ಈಗ ನಾವು ಸ್ಥಾಯೀವಿದ್ಯುತ್ತಿನ ಸಂದರ್ಭದಲ್ಲಿ ಶಾಶ್ವತ ಧ್ರುವೀಕರಣಕ್ಕೆ ಹೋಲುವ ಶಾಶ್ವತ ಮ್ಯಾಗ್ನೆಟೈಸೇಶನ್ M ಅನ್ನು ಹೊಂದಿರುವ ವಸ್ತು ಕಾಂತೀಯ ವಸ್ತುವನ್ನು ಹೊಂದಿದ್ದರೆ ನಾವು ತೋರಿಸಲಿದ್ದೇವೆ ಆದ್ದರಿಂದ ಆ M ವಾಸ್ತವವಾಗಿ ಪ್ರತಿ ಘಟಕದ ಪರಿಮಾಣಕ್ಕೆ ಕಾಂತೀಯ ಕ್ಷಣವನ್ನು ಪ್ರತಿನಿಧಿಸುತ್ತದೆ ನಂತರ ಇದು ಬೌಂಡ್ ಪ್ರವಾಹಗಳು ಮತ್ತು ಮೇಲ್ಮೈ ಬೌಂಡ್ ಪ್ರವಾಹಗಳಿಗೆ ಸಮನಾಗಿರುತ್ತದೆ ಮತ್ತೊಮ್ಮೆ ಸ್ಥಾಯೀವಿದ್ಯುತ್ತಿನ ಸಂದರ್ಭದಲ್ಲಿ ಧ್ರುವೀಕರಣವು ಬಲ್ಕ್ ಬೌಂಡ್ ಚಾರ್ಜ್ ಮತ್ತು ಮೇಲ್ಮೈ ಬೌಂಡ್ ಚಾರ್ಜ್ ಎರಡರ ಬೌಂಡ್ ಚಾರ್ಜ್ ಗಳಿಗೆ ಸಮನಾಗಿರುತ್ತದೆ ಮತ್ತೆ ಇದನ್ನು ಮಾಡಲು ನಾವು ವೆಕ್ಟರ್ ವಿಭವದ ಸಹಾಯವನ್ನು ತೆಗೆದುಕೊಳ್ಳುತ್ತೇವೆ ಹಾಗಾಗಿ ನಾನು ಈ ವ್ಯವಸ್ಥೆಯನ್ನು ಹೊಂದಿರುವಾಗ ಇದನ್ನು Ar04πmrr3Mmagnetic momentvolume ಮಾಡೋಣ ಮತ್ತು ನಾನು r ನಲ್ಲಿ ವೆಕ್ಟರ್ ಸಂಭಾವ್ಯತೆಯನ್ನು ಲೆಕ್ಕಾಚಾರ ಮಾಡುತ್ತಿದ್ದೇನೆ ಎಂದು ಭಾವಿಸೋಣ ನಂತರ ನಾನು ಇಲ್ಲಿ r ಬಳಿ ಒಂದು ಸಣ್ಣ ಪರಿಮಾಣವನ್ನು ತೆಗೆದುಕೊಳ್ಳುತ್ತೇನೆ ಮತ್ತು ಇದು ಕಾಂತೀಯ ಕ್ಷಣವನ್ನು ಹೊಂದಿರುತ್ತದೆ dmMrdV ಇದು ಸಣ್ಣ ಪರಿಮಾಣವಾಗಿದೆ ಆದ್ದರಿಂದ ವೆಕ್ಟರ್ ಪೊಟೆನ್ಷಿಯಲ್ ಡಿಫರೆನ್ಷಿಯಲ್ ವೆಕ್ಟರ್ ಪೊಟೆನ್ಷಿಯಲ್ dAr 04πMrdV×r rr r3 ಆಗಿರುತ್ತದೆ ಅಲ್ಲಿ Ar04πMr×r rr r3dV ಈಗ ನಾವು ಇಲ್ಲಿ ಕೆಲವು ವೆಕ್ಟರ್ ಮ್ಯಾನಿಪ್ಯುಲೇಷನ್ಗಳನ್ನು ಮಾಡಲಿದ್ದೇವೆ ಮತ್ತು ಇದು Ar04πMr×r rr r3dV 04πMr×1r rdV ಎಂದು ತೋರಿಸುತ್ತೇವೆ ಈಗ ನಾನು ವೆಕ್ಟರ್ ಗುರುತನ್ನು ಬಳಸಲಿದ್ದೇನೆ ಅದು fAf×Af A ಆಗಿದೆ ಅಲ್ಲಿ f ಒಂದು ಸ್ಕೇಲಾರ್ ಫಂಕ್ಷನ್ ಸಮಯಗಳು fA ಯ ಗ್ರೇಡಿಯಂಟ್ ಗೆ ಸಮಾನವಾಗಿರುತ್ತದೆ 1r rMr1r rMr1r r×Mr ತೆಗೆದುಕೊಳ್ಳಬೇಕು ಆದ್ದರಿಂದ ಇಲ್ಲಿ ಗಮನಿಸಿ ಅವಿಭಾಜ್ಯವು ಅವಿಭಾಜ್ಯ ವೇರಿಯಬಲ್ Ar04πMr×r rr r3dV04πMr×1r rdV ಎಂದು ಬರೆಯುತ್ತೇನೆ ಇದರಿಂದ ನೀವು ಅದನ್ನು ಸ್ಪಷ್ಟವಾಗಿ ನೋಡುತ್ತೀರಿ ಅದು 1r rMr1r rMr1r r×Mr ಅವಿಭಾಜ್ಯ ವೇರಿಯಬಲ್ ಗೆ ಸಮಾನವಾಗಿರುತ್ತದೆ ಆದರೆ 1r rMr×1r rMr 1r rMr ಗೆ ಸಮಾನವಾಗಿರುತ್ತದೆ ಆದ್ದರಿಂದ Mr×1r r ×1r rMr1r rMr ಆಗುತ್ತದೆ ಮತ್ತು ಆದ್ದರಿಂದ × vdV n × 𝛔 ds ಆದ್ದರಿಂದ ಇದರ ಅರ್ಥವೇನೆಂದರೆ ನಾನು ವಾಲ್ಯೂಮ್ ಅನ್ನು ಸುತ್ತುವರೆದಿರುವ ಮುಚ್ಚಿದ ಮೇಲ್ಮೈಯನ್ನು ಹೊಂದಿದ್ದರೆ ಈ ಪರಿಮಾಣದ ಸಮಗ್ರತೆಯು n × 𝛔 ಸಮನಾಗಿರುತ್ತದೆ ಅಲ್ಲಿ n ಈ ಮೇಲ್ಮೈಯಿಂದ ಹೊರಬರುತ್ತದೆ ನಾವು ಇದನ್ನು ಈಗ ಇಲ್ಲಿ ಮೊದಲ ಅವಿಭಾಜ್ಯದಲ್ಲಿ ಬಳಸಬಹುದು ಮತ್ತು ಆದ್ದರಿಂದ ನಾನು Mr×1r rdV Mrr rdVMrr rdV ಸಮನಾಗಿರುತ್ತದೆ ಆದ್ದರಿಂದ ಇದರ ಅರ್ಥವೇನೆಂದರೆ ನಾನು ಪರಿಮಾಣವನ್ನು ಹೊಂದಿದ್ದರೆ ಅಲ್ಲಿ ಕೆಲವು ಮ್ಯಾಗ್ನೆಟಿಕ್ ಮೊಮೆಂಟ್ M ಇದೆ ನಂತರ ಮೈನಸ್ ಚಿಹ್ನೆಯೊಂದಿಗೆ ಮೇಲ್ಮೈ n ಅಡ್ಡ M ಈ ಪದವನ್ನು ನನಗೆ ನೀಡುತ್ತದೆ ಮತ್ತು ಇದು ಬೃಹತ್ ಪ್ರವಾಹದಂತಿದೆ ಏಕೆ ಏಕೆಂದರೆ A ಅನ್ನು ಹೀಗೆ ಬರೆಯಬಹುದು ಎಂದು ನನಗೆ ತಿಳಿದಿದೆ ಆದ್ದರಿಂದ ನಾವು ಅದನ್ನು ಮತ್ತೊಮ್ಮೆ ಮಾಡೋಣ ಅದರ ಮೇಲೆ ನಾನು ಕೆಲವು M ಅನ್ನು ಹೊಂದಿರುವ ಪರಿಮಾಣವಾಗಿದೆ ನಂತರ ನಾನು Ar n×Mr|r r|dSMr|r r|dV ಸಮಾನವಾಗಿ ಬರೆಯಬಹುದು ಅದು Kr|r r|dSjr|r r|dV ಸಮನಾಗಿರಬೇಕು ಆದ್ದರಿಂದ ಈ ಆಯಸ್ಕಾಂತೀಯ ಕ್ಷಣದಿಂದ ಇದು ಮೇಲ್ಮೈ Kbound ಗೆ ಸಮನಾಗಿರುತ್ತದೆ ಎಂದು ನಾವು ಪಡೆಯುತ್ತೇವೆ ಇದು nM ಮತ್ತು ಬಲ್ಕ್ ಕರೆಂಟ್ J ಗೆ ಸಮನಾಗಿರುತ್ತದೆ jbound M ಆಗಿರುತ್ತದೆ ಮತ್ತು ಇವುಗಳು ಫ್ರೀ ಕರೆಂಟ್ ಗಳಲ್ಲ ನಾವು ಅವುಗಳನ್ನು ಕರೆಯುತ್ತೇವೆ ಬೌಂಡ್ ಕರೆಂಟ್ಗಳು ನಾವು ಹಿಂದೆ ಬೌಂಡ್ ಚಾರ್ಜ್ಗಳನ್ನು ಹೊಂದಿದ್ದಂತೆಯೇ ಇವೆ ನಾವು ಒಂದೆರಡು ಉದಾಹರಣೆಗಳನ್ನು ತೆಗೆದುಕೊಳ್ಳೋಣ ನಾನು z ದಿಕ್ಕಿನಲ್ಲಿ ಕಾಂತೀಯ ಕ್ಷಣವನ್ನು ಹೊಂದಿರುವ ಉದ್ದವಾದ ಸಿಲಿಂಡರ್ ಅನ್ನು ಹೊಂದಿದ್ದರೆ z ದಿಕ್ಕಿನಲ್ಲಿ ಏಕರೂಪದ ಕಾಂತೀಯ ಕ್ಷಣವನ್ನು ಹೊಂದಿದ್ದರೆ ನಂತರ M0 ಆಗಿರುತ್ತದೆ n ಮೇಲ್ಮೈಯಿಂದ ಹೊರಬರುತ್ತದೆ ಆದ್ದರಿಂದ n ಸಿಲಿಂಡರಾಕಾರದ ನಿರ್ದೇಶಾಂಕಗಳಲ್ಲಿ z ನ ದಿಕ್ಕಿನಲ್ಲಿದೆ ಮತ್ತು sz ನೀಡುತ್ತದೆ ಮತ್ತು ಆದ್ದರಿಂದ nM M ಆಗಿದೆ ಆದ್ದರಿಂದ ಏಕರೂಪದ ಮ್ಯಾಗ್ನೆಟೈಸೇಶನ್ ಹೊಂದಿರುವ ಈ ಉದ್ದವಾದ ಸಿಲಿಂಡರಾಕಾರದ ಮ್ಯಾಗ್ನೆಟ್ ಮೇಲ್ಮೈ ಪ್ರವಾಹವನ್ನು ಹೊಂದುವುದಕ್ಕೆ ಸಮನಾಗಿರುತ್ತದೆ ಇದು ದಿಕ್ಕಿನಲ್ಲಿ ಹರಿಯುವ M ಗೆ ಸಮಾನವಾಗಿರುತ್ತದೆ ಮತ್ತು ಬೃಹತ್ ಪ್ರವಾಹವಿಲ್ಲ ಆದ್ದರಿಂದ ಇದು ಸೊಲೆನಾಯ್ಡ್ನಂತೆ ಆಗುತ್ತದೆ ಕ್ಷೇತ್ರವು ಒಳಗೆ ಸ್ಥಿರವಾಗಿರುತ್ತದೆ ಆದ್ದರಿಂದ ಇದು ಸೊಲೆನಾಯ್ಡ್ ಕ್ಷೇತ್ರದಂತೆ ಇರುತ್ತದೆ ಮತ್ತೊಂದೆಡೆ ನಾನು z ದಿಕ್ಕಿನಲ್ಲಿ M ನೊಂದಿಗೆ ತುಂಬಾ ಚಪ್ಪಟೆಯಾದ ತೆಳುವಾದ ವೇಫರ್ ಅನ್ನು ಹೊಂದಿದ್ದರೆ ಅಥವಾ ತೆಳುವಾದ ಡಿಸ್ಕ್ ಅನ್ನು ಹೊಂದಿದ್ದರೆ ಇದು ಪ್ರವಾಹದ ರಿಂಗ್ನಂತೆ ಇರುತ್ತದೆ ಅಲ್ಲಿ ಒಟ್ಟು ಕರೆಂಟ್ ಅನ್ನು M ಪಟ್ಟು ಈ ಅಗಲ d ಯಿಂದ ನೀಡಲಾಗುತ್ತದೆ ಅದು ಪ್ರಸ್ತುತ ಹಾದು ಹೋಗುತ್ತಿರಿ ಈ ಮೂರನೇ ಉದಾಹರಣೆಯನ್ನು ನಾನು ತೆಗೆದುಕೊಳ್ಳಬಹುದು ಸ್ಥಿರವಾದ ಮ್ಯಾಗ್ನೆಟೈಸೇಶನ್ ಹೊಂದಿರುವ ಗೋಳದ ನಂತರ ಮತ್ತೆ M0 ಆಗಿರುತ್ತದೆ ಮತ್ತು ಮೇಲ್ಮೈ ಪ್ರಸ್ತುತ K nMK ಆಗಿರುತ್ತದೆ ಈ ಸಂದರ್ಭದಲ್ಲಿ M rz ಯುನಿಟ್ ವೆಕ್ಟರ್ ಆಗಿರುತ್ತದೆ ಮತ್ತು ಇದು ನನಗೆ Msinθ ನೀಡಲಿದೆ ಎಂದು ನೀವು ಪರಿಶೀಲಿಸಬಹುದು ಅದು ನೋಡಲು ತುಂಬಾ ಸುಲಭ ಏಕೆಂದರೆ zcosθr sinθ ನೀಡುತ್ತದೆ ಮತ್ತು ಆದ್ದರಿಂದ KMsinθ ಆಗುತ್ತದೆ ಆದರೆ ಇದನ್ನು ನಾವು ಈಗಾಗಲೇ ಪರಿಹರಿಸಿದ್ದೇವೆ ಇದನ್ನು ನಾವು ಹಿಂದಿನ ಉಪನ್ಯಾಸದಲ್ಲಿ ಪರಿಹರಿಸಿದ್ದೇವೆ ಆದ್ದರಿಂದ ಇದು ನನಗೆ ಸ್ಥಿರವಾದ ಕಾಂತೀಯ ಕ್ಷೇತ್ರ B20K3z inside ಅನ್ನು ನೀಡುತ್ತದೆ ಇದು m4π3R3M ಗೆ ಸಮಾನವಾಗಿರುತ್ತದೆ